ಜೈವಿಕ ರಿಯಾಕ್ಟರ್ಗಳ ಕುರಿತ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣದ ಈ 10 ಗಂಟೆಗಳ ಕೋರ್ಸ್ನ ಉಪನ್ಯಾಸ ಸಂಖ್ಯೆ 10 ಕ್ಕೆ ಸುಸ್ವಾಗತ ಇಂದು ನಾವು ಸಾಮಾನ್ಯ ಜೈವಿಕ ರಿಯಾಕ್ಟರ್ನ ಕಾರ್ಯಾಚರಣೆಯ ವಿಧಾನ ಗಳ ವಿಶ್ಲೇಷಣೆ ಯ ಬಗೆಗಿರುವ ಮಾಡ್ಯೂಲ್ 3 ಅನ್ನು ಪ್ರಾರಂಭಿಸುತ್ತಿದ್ದೇವೆ ನಾನು ಇಲ್ಲಿ ಸ್ಕ್ರೀನ್ಅನ್ನು ಗರಿಷ್ಠಗೊಳಿಸುತ್ತೇನೆ ಸಾಮಾನ್ಯ ಜೈವಿಕ ರಿಯಾಕ್ಟರ್ನ ಕಾರ್ಯಾಚರಣೆಯ ವಿಧಾನಗಳ ವಿಶ್ಲೇಷಣೆ ಹಿಂದಿನ ಮಾಡ್ಯೂಲ್ನಲ್ಲಿ ನಾವು ನೋಡಿದ ಸಾಮಾನ್ಯ ಜೈವಿಕ ರಿಯಾಕ್ಟರ್ನ ಕಾರ್ಯಾಚರಣೆಯ ವಿಧಾನಗಳನ್ನು ಮೊದಲು ನೆನಪಿಸಿಕೊಳ್ಳೋಣ ನಾವು ಮೊದಲು ಬ್ಯಾಚ್ ಕಾರ್ಯಾಚರಣೆಯ ವಿಧಾನವನ್ನು ನೋಡಿದ್ದೇವೆ ಒಂದು ಬ್ಯಾಚ್ ಅಂದರೆ ನೀವು ಎಲ್ಲವನ್ನೂ ಅಲ್ಲಿಗೆ ಸೇರಿಸುತ್ತೀರಿ ಮತ್ತು ಪ್ರಾರಂಭದ ಸಮಯದಲ್ಲಿ ಎಲ್ಲವೂ ಈಗಾಗಲೇ ಇದೆ ಅಲ್ಲಿ ಯಾವುದೇ ಸೇರ್ಪಡೆ ಅಥವಾ ತೆಗೆಯುವಿಕೆ ಇಲ್ಲ ಈ ಪ್ರಕ್ರಿಯೆಯು ಬ್ಯಾಚ್ ರಿಯಾಕ್ಟರ್ ಒಳಗೆ ಯಾವುದೇ ಸೇರ್ಪಡೆ ಅಥವಾ ತೆಗೆಯುವಿಕೆಯಿಲ್ಲದೆ ನಡೆಯುತ್ತದೆ ಮತ್ತು ಬ್ಯಾಚ್ ಸಮಯದ ಕೊನೆಯಲ್ಲಿ ನೀವು ಅದರಲ್ಲಿನ ವಸ್ತುಗಳನ್ನು ಹೊರತೆಗೆದು ನಂತರದ ಪ್ರಕ್ರಿಯೆಯನ್ನು ಮುಂದುವರೆಸುತ್ತೀರಿ ಎಲ್ಲಾ ವಸ್ತುಗಳನ್ನು ಸೇರ್ಪಡಿಸಿದಾಗ ಬ್ಯಾಚ್ ಸಮಯ ಪ್ರಾರಂಭವಾಗುತ್ತದೆ ಮತ್ತು ನಂತರ ವಸ್ತುಗಳನ್ನು ತೆಗೆದುಹಾಕುವ ಮೊದಲು ಬ್ಯಾಚ್ ಸಮಯ ಕೊನೆಗೊಳ್ಳುತ್ತದೆ ಅದು ಬ್ಯಾಚ್ ಕಾರ್ಯಾಚರಣೆಯ ವಿಧಾನವಾಗಿದೆ ನಿರಂತರ ಕಾರ್ಯಾಚರಣೆ ಯ ವಿಧಾನವನ್ನೂ ನಾವು ನೋಡಿದ್ದೇವೆ ಅಲ್ಲಿ ಹರಿವು ನಿರಂತರವಾಗಿ ಒಳಗೆ ಮತ್ತು ಜೈವಿಕ ರಿಯಾಕ್ಟರ್ನಿಂದ ನಿರಂತರವಾಗಿ ಹೊರಗೆ ಇರುತ್ತದೆ ಮತ್ತು ನಿರಂತರ ಹರಿವು ನಡೆಯುತ್ತಿರುವಾಗ ಏಕಕಾಲದಲ್ಲಿ ಪ್ರಕ್ರಿಯೆಗಳು ನಡೆಯುತ್ತವೆ ಇವೆರಡರ ನಡುವೆ ಬ್ಯಾಚ್ ಮತ್ತು ನಿರಂತರ ವಿಧಾನಗಳ ನಡುವೆ ನಾವು ಫೆಡ್ ಬ್ಯಾಚ್ ಅನ್ನು ಹೊಂದಿದ್ದೇವೆ ಅದನ್ನು ನೀವು ಬ್ಯಾಚ್ ಆಗಿ ಪ್ರಾರಂಭಿಸಬಹುದು ಮತ್ತು ನಂತರ ನೀವು ಮಧ್ಯಂತರ ಸೇರಿಸುವಿಕೆ ಅಥವಾ ಮಧ್ಯಂತರ ತೆಗೆಯುವಿಕೆ ಅಥವಾ ನಿರಂತರ ಸೇರಿಸುವಿಕೆ ಮತ್ತು ನಿರಂತರ ತೆಗೆಯುವಿಕೆ ಅಥವಾ ಎರಡನ್ನೂ ಹೊಂದಿರಬಹುದು ನಿಮಗೆ ತಿಳಿದಿದೆ ಎಲ್ಲಿಯವರೆಗೆ ಏಕಕಾಲದಲ್ಲಿ ಇದು ನಿರಂತರ ಒಳಗೆ ಮತ್ತು ಹೊರಗೆ ಹರಿಯುವಿಕೆಯನ್ನು ಹೊಂದಿರುವುದಿಲ್ಲವೋ ಯಾವುದೇ ಈ ಸಂಯೋಜನೆಯನ್ನು ಫೆಡ್ ಬ್ಯಾಚ್ ಎಂದು ಕರೆಯಲಾಗುತ್ತದೆ ಇವು ಸಾಮಾನ್ಯ ಜೈವಿಕ ರಿಯಾಕ್ಟರ್ನ 3 ಕಾರ್ಯಾಚರಣೆಯ ವಿಧಾನಗಳು ಬ್ಯಾಚ್ ನಿರಂತರ ಮತ್ತು ಫೆಡ್ ಬ್ಯಾಚ್ ಈ ವಿಧಾನಗಳ ಕೆಲವು ಮೂಲಭೂತ ವಿಶ್ಲೇಷಣೆಯನ್ನು ನಾವು ನೋಡೋಣ ಮತ್ತು ಅಂತಹ ವಿಶ್ಲೇಷಣೆಯು ವಿನ್ಯಾಸದ ಪ್ರಶ್ನೆಗೆ ಉತ್ತರಿಸಲು ಸಹಾಯ ಮಾಡುತ್ತದೆ ನಿರ್ದಿಷ್ಟ ಅಪೇಕ್ಷಿತ ಗುರಿಗಾಗಿ ನಾವು ಎಷ್ಟು ಸಮಯದವರೆಗೆ ಜೈವಿಕ ರಿಯಾಕ್ಟರ್ ಅನ್ನು ನಿರ್ವಹಿಸಬೇಕಾಗಿದೆ ಮತ್ತು ಇತ್ಯಾದಿ ಪ್ರಶ್ನೆಗಳು ಅದು ಯಾರಾದರೂ ಕೇಳಲು ಬಯಸುವ ಒಂದು ಮೂಲಭೂತ ವಿನ್ಯಾಸ ಪ್ರಶ್ನೆಯಾಗಿದೆ ತದನಂತರ ಅದನ್ನು ಆಧರಿಸಿ ವಿಶ್ಲೇಷಣೆಯ ಮೂಲಕ ಉತ್ತರಿಸಬಹುದಾದ ಅಂತಹ ಇತರ ಸಂಕೀರ್ಣ ವಿನ್ಯಾಸ ಪ್ರಶ್ನೆಗಳು ಇರಬಹುದು ಈ ಉಪನ್ಯಾಸದಲ್ಲಿ ನಾವು ಬ್ಯಾಚ್ ಜೈವಿಕ ರಿಯಾಕ್ಟರ್ ಬಗ್ಗೆ ಗಮನ ಹರಿಸೋಣ ಬ್ಯಾಚ್ ಜೈವಿಕ ರಿಯಾಕ್ಟರ್ ಅನ್ನು ನಾವು ಮೊದಲು ಕೈಗೆತ್ತಿಕೊಳ್ಳುತ್ತಿದ್ದೇವೆ ಏಕೆಂದರೆ ಇದು ಅತ್ಯಂತ ಸಾಮಾನ್ಯವಾದ ಕಾರ್ಯಾಚರಣೆಯ ವಿಧಾನವಾಗಿದೆ ವಿಶೇಷವಾಗಿ ಕೈಗಾರಿಕೆಗಳಲ್ಲಿ ಬಳಸುವಂತಹ ವಿಧಾನವಾಗಿದೆ ಅದು ತುಂಬಾ ಪ್ರಭಾವಶಾಲಿಯಾಗಿದೆ ಸರಳ ಆದರೆ ಪ್ರಭಾವಶಾಲಿಯಾಗಿದೆ ಇತರ ಕಾರ್ಯಾಚರಣೆಗಳಿಗೆ ಹೋಲಿಸಿದರೆ ಇದರ ಕಾರ್ಯನಿರ್ವಹಿಸುವುದು ಸುಲಭ ಮತ್ತು ಉದ್ಯಮದಲ್ಲಿ ಬ್ಯಾಚ್ ಕಾರ್ಯಾಚರಣೆಯ ವಿಧಾನಕ್ಕೆ ಆದ್ಯತೆ ನೀಡಲು ಇದು ಒಂದು ಕಾರಣವಾಗಿದೆ ಇಲ್ಲಿ ಏನು ತೋರಿಸಲಾಗಿದೆ ಎಂದರೆ ನಮ್ಮ ಲ್ಯಾಬ್ನಿಂದ ನಮ್ಮದೇ ಆದ ಬಹಳ ಹಿಂದಿನ ಕೆಲವು ಡೇಟಾ ಇದು ಒಟ್ಟು ಕೋಶ ಸಾಂದ್ರತೆಯಾಗಿದೆ ನೆನಪಿಡಿ ನಾವು ಒಟ್ಟು ಕೋಶ ಸಾಂದ್ರತೆ ಮತ್ತು ಬದುಕಬಲ್ಲ ಕೋಶ ಸಾಂದ್ರತೆಯ ಬಗ್ಗೆ ಮಾತನಾಡಿದ್ದೇವೆ ಇದು ಒಟ್ಟು ಜೀವಕೋಶದ ಸಾಂದ್ರತೆಯಾಗಿದ್ದು ಇದನ್ನು ODಯ ಮೂಲಕ ಅಳೆಯಲಾಗುತ್ತದೆ ಕೋಶಗಳು ಸ್ಕ್ಯಾಟರ್ ಆಗುತ್ತವೆ ಮತ್ತು ನಂತರ ಕ್ಯಾಲಿಬ್ರೇಟ್ ಮಾಡಲಾಗುತ್ತದೆ ಮತ್ತು OD ಅನ್ನು ಪ್ರತಿ ಲೀಟರ್ಗೆ ಗ್ರಾಂ ಆಗಿ ಪರಿವರ್ತಿಸಲು ನಾವು ಕ್ಯಾಲಿಬ್ರೆಷನ್ ಕರ್ವ್ ಅನ್ನು ಬಳಸಿದ್ದೇವೆ ನಾನು ಸರಿಯಾಗಿ ನೆನಪಿಸಿಕೊಂಡರೆ ಇದು ಕ್ಸಾಂಥೋಮೊನಾಸ್ಕ್ಯಾಂಪೇಸ್ಟ್ರೀಸ್ ಎಂದು ನಾನು ಭಾವಿಸುತ್ತೇನೆ ನಾನು ಬ್ಯಾಚ್ ಬೆಳವಣಿಗೆಯ ಕೇವಲ ಒಂದು ಪ್ರತಿನಿಧಿ ಯನ್ನು ತೆಗೆದುಕೊಂಡಿದ್ದೇನೆ ಪ್ರತಿ ಲೀಟರ್ ಗ್ರಾಂನಲ್ಲಿನ ಒಟ್ಟು ಜೀವಕೋಶದ ಸಾಂದ್ರತೆಯು y ಅಕ್ಷದಲ್ಲಿದೆ ಬೆಳವಣಿಗೆಯ ಸಮಯವು x ಅಕ್ಷದಲ್ಲಿದೆ ನಾವು ನೋಡುವಂತೆ ಸುಮಾರು 5 6 ಗಂಟೆಗಳ ಕಾಲ ಒಟ್ಟು ಕೋಶ ಸಾಂದ್ರತೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಸುಮಾರು 6 ಗಂಟೆಗಳ ಕಾಲದಿಂದ ಜೀವಕೋಶದ ಸಾಂದ್ರತೆಯು ಸುಮಾರು 28 ಗಂಟೆಗಳವರೆಗೆ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಮತ್ತು ನಂತರ ಅದು ಸಮತಟ್ಟಾಗುತ್ತದೆ ಒಟ್ಟು ಜೀವಕೋಶದ ಸಾಂದ್ರತೆಯಲ್ಲಿ ಯಾವುದೇ ಬದಲಾವಣೆಯಿಲ್ಲದ ಆರಂಭಿಕ ಹಂತವನ್ನು ಲ್ಯಾಗ್ ಫೇಸ್ ಎಂದು ಕರೆಯಲಾಗುತ್ತದೆ ಜೀವಕೋಶದ ಸಾಂದ್ರತೆಯು ವೇಗವಾಗಿ ಬದಲಾಗುವ ಪ್ರದೇಶವನ್ನು ಲಾಗ್ ಫೇಸ್ ಎಂದು ಕರೆಯಲಾಗುತ್ತದೆ ನಾವು ಸ್ವಲ್ಪ ಸಮಯದ ನಂತರ ಕಾರಣವನ್ನು ನೋಡುತ್ತೇವೆ ತದನಂತರ ಇದು ಸ್ಟೇಷನರಿ ಫೇಸ್ ಎಂದು ಕರೆಯಲ್ಪಡುವ ಹಂತವನ್ನು ತಲುಪುತ್ತದೆ ಅಲ್ಲಿ ಕೋಶಗಳ ಸಾಂದ್ರತೆಯ ಹೆಚ್ಚಳವಿರುವುದಿಲ್ಲ ಇದಕ್ಕೆ ಸ್ವಲ್ಪ ತದ್ವಿರುದ್ಧವಾಗಿ ಅದೇ ಜೀವಿಗಾಗಿ ಬದುಕಬಲ್ಲ ಕೋಶ ಸಾಂದ್ರತೆಯ ಪ್ರೊಫೈಲ್ ಅನ್ನು ನೋಡೋಣ ಪ್ರತಿ ಲೀಟರ್ ಗ್ರಾಂಗೆ ಬದುಕಬಲ್ಲ ಕೋಶ ಸಾಂದ್ರತೆಯನ್ನು ಇಲ್ಲಿ ನೀಡಲಾಗಿದೆ ಗಂಟೆಗಳ ಸಮಯದಲ್ಲಿ ಇದು ಒಟ್ಟು ಜೀವಕೋಶದ ಸಾಂದ್ರತೆಯಾಗಿದೆ ಪ್ರಮಾಣವು ಬಹುಮಟ್ಟಿಗೆ ಒಂದೇ ಆಗಿರುತ್ತದೆ 0 ಯಿಂದ 3 ರವರೆಗೆ ಇಲ್ಲಿ ಮತ್ತೆ ಶೂನ್ಯದಿಂದ ಮೂರಕ್ಕೆ ಆದರೆ ಇದು ಬದುಕಬಲ್ಲ ಕೋಶ ಸಾಂದ್ರತೆಯಾಗಿದೆ ಇದನ್ನು ಹೆಚ್ಚಾಗಿ ಪ್ಲೇಟಿಂಗ್ ವಿಧಾನದಿಂದ ಪಡೆಯಬಹುದಾಗಿದೆ ಕ್ಸಾಂಥೋಮೊನಾಸ್ ಪ್ಲೇಟಿಂಗ್ ವಿಧಾನದಿಂದ ನಾವು ನೋಡುವಂತೆ ಒಟ್ಟು ಜೀವಕೋಶದ ಸಾಂದ್ರತೆಯೊಂದಿಗೆ ಬದುಕಬಲ್ಲ ಕೋಶ ಸಾಂದ್ರತೆಯ ಉತ್ತಮ ಓವರ್ ಲ್ಯಾಪ್ ಇಲ್ಲಿದೆ ಈ ಪ್ರದೇಶದಲ್ಲಿ ಈ ಪ್ರದೇಶದವರೆಗೆ ಮತ್ತು ಸುಮಾರು ಇಲ್ಲಿಯ ತನಕ ಉತ್ತಮ ಓವರ್ ಲ್ಯಾಪ್ ಇದೆ ತದನಂತರ ಸುಮಾರು 40 ಗಂಟೆಗಳಲ್ಲಿ ಅದು ನಿರೀಕ್ಷೆಯಂತೆ ಇಳಿಯಲು ಪ್ರಾರಂಭಿಸುತ್ತದೆ ಏಕೆಂದರೆ ಬದುಕಬಲ್ಲ ಜೀವಕೋಶದ ಸಾಂದ್ರತೆಯು ಇಲ್ಲಿ ಇಳಿಕೆ ಆಗುತ್ತದೆ ಸ್ಟೇಷನರಿ ಫೇಸ್ ಆದ ಸ್ವಲ್ಪ ಸಮಯದ ನಂತರ ನೀವು ಡೆತ್ ಫೇಸ್ ಅನ್ನು ಪ್ರವೇಶಿಸುತ್ತೀರಿ ಅದು ಬದುಕಬಲ್ಲ ಕೋಶ ಸಾಂದ್ರತೆಯ ಪ್ರೊಫೈಲ್ನಲ್ಲಿ ತೋರಿಸಲ್ಪಡುತ್ತದೆ ಇದು ಒಟ್ಟು ಕೋಶ ಸಾಂದ್ರತೆಯ ಪ್ರೊಫೈಲ್ನಲ್ಲಿ ದೀರ್ಘಕಾಲದವರೆಗೆ ತೋರಿಸಲ್ಪಡುವುದಿಲ್ಲ ಅದು ವಾಸ್ತವವಾದ ಡೇಟಾ ಆದ್ದರಿಂದ ಅದು ಸರಳವಾದ ಬ್ಯಾಚ್ ಆಗಿದ್ದು ಅಲ್ಲಿ ಬಹುಶಃ ಒಂದು ಲಿಮಿಟಿಂಗ್ ಸಬ್ಸ್ಟ್ರೇಟ್ ಇರಬಹುದು ಒಂದು ಮುಖ್ಯ ಸಬ್ಸ್ಟ್ರೇಟ್ ಇರಬಹುದು ಮತ್ತು ಜೀವಕೋಶಗಳು ಆ ಸಬ್ಸ್ಟ್ರೇಟ್ನ ಮೇಲೆ ಬೆಳೆಯುತ್ತವೆ ಹೆಚ್ಚಾಗಿ ಗ್ಲೂಕೋಸ್ ನ ಮೇಲೆ ಬೆಳೆಯುತ್ತವೆ ಮತ್ತೊಂದು ರೀತಿಯ ಬೆಳವಣಿಗೆಯನ್ನು ಕೆಲವೊಮ್ಮೆ ಕಾಣಬಹುದು ಇದನ್ನು ಡಯಾಕ್ಸಿಕ್ ಬೆಳವಣಿಗೆ ಎಂದು ಕರೆಯಲಾಗುತ್ತದೆ ಕೆಲವೊಮ್ಮೆ ಇದನ್ನು ಡಯಾಕ್ಸಿ ಎಂದು ಕರೆಯುತ್ತಾರೆ ಏಕೆಂದರೆ ಇದು ಮೂಲಭೂತವಾಗಿ ಒಂದರ ನಂತರ ಒಂದರಂತೆ ಸಬ್ಸ್ಟ್ರೇಟ್ಗಳ ಅನುಕ್ರಮ ಬಳಕೆಯಿಂದಾಗಿ ಉದ್ಭವಿಸುತ್ತದೆ ಉದಾಹರಣೆಗೆ ಗ್ಲೂಕೋಸ್ ಮತ್ತು ಲ್ಯಾಕ್ಟೋಸ್ ಮಿಶ್ರಣವಿದ್ದರೆ ಎಷೆರಿಕಿಯಾ ಕೊಲೈ ಯಂತಹ ವಿಶಿಷ್ಟ ಜೀವಿಗಳಿಗಾಗಿ ಎಂದು ನಾವು ಹೇಳೋಣ ನಂತರ ಲ್ಯಾಕ್ಟೋಸ್ ಗಿಂತ ಗ್ಲೂಕೋಸ್ ಗೆ ಹೆಚ್ಚಿನ ಆದ್ಯತೆ ಇದೆ ಮತ್ತು ಅದು ಮೊದಲು ಬಳಕೆಯಾಗುತ್ತದೆ ಇದು ಸಂಭವಿಸಲು ಒಂದು ಪರಿಚಿತವಾದ ಕಾರ್ಯವಿಧಾನವಿದೆ ಆಣ್ವಿಕ ಪದ ಗಳಲ್ಲಿ ಇದನ್ನು ಲ್ಯಾಕ್ ಒಪೆರಾನ್ ಎಂದು ಕರೆಯಲಾಗುತ್ತದೆ ನಾವು ಅದರ ವಿವರಗಳಿಗೆ ಹೋಗುವುದಿಲ್ಲ ಇ ಕೊಲೈ ಯಲ್ಲಿ ಇದು ಏಕೆ ಸಂಭವಿಸುತ್ತದೆ ಎಂಬುದನ್ನು ನಾವು ಚೆನ್ನಾಗಿ ಅರ್ಥಮಾಡಿಕೊಂಡಿದ್ದೇವೆ ಆದಾಗ್ಯೂ ನಮ್ಮ ಉದ್ದೇಶಗಳಿಗಾಗಿ ಬೆಳವಣಿಗೆಯ ಕರ್ವ್ ಈ ರೀತಿ ಕಾಣುತ್ತದೆ ನೀವು ಒಟ್ಟು ಜೀವಕೋಶದ ಸಾಂದ್ರತೆ x ವರ್ಸೆಸ್ ಸಮಯವನ್ನು ಪ್ಲಾಟ್ ಮಾಡಿದರೆ ಅಲ್ಲಿ ಆರಂಭಿಕ ಲ್ಯಾಗ್ ಫೇಸ್ ಇದೆ ಮತ್ತು ನಂತರ ಒಂದು ಲಾಗ್ ಫೇಸ್ ಇದೆ ಮತ್ತು ನಂತರ ಇದು ಸ್ಟೇಷನರಿ ಫೇಸ್ ಅಂತೆ ತೋರುತ್ತದೆ ಆದರೆ ಇದು ವಾಸ್ತವವಾಗಿ ದ್ವಿತೀಯ ಲ್ಯಾಗ್ ಫೇಸ್ ಆಗಿದೆ ಮತ್ತು ನಂತರ ಬೆಳವಣಿಗೆ ಸಂಭವಿಸುತ್ತದೆ ಮತ್ತು ನೀವು ಗ್ಲೂಕೋಸ್ ಮತ್ತು ಲ್ಯಾಕ್ಟೋಸ್ನ ವಿಶ್ಲೇಷಣೆಯನ್ನು ಮಾಡಿದಾಗ ಮೊದಲು ಇಲ್ಲಿ ಗ್ಲೂಕೋಸ್ ಬಳಕೆಯಾಗುತ್ತದೆ ಮತ್ತು ನಂತರ ಲ್ಯಾಕ್ಟೋಸ್ ಬಳಕೆಯಾಗುತ್ತದೆ ಎಂದು ಕಂಡುಕೊಳ್ಳಬಹುದು ಬೆಳವಣಿಗೆಯ ದರವನ್ನು ನೀವು ನೋಡುವಂತೆ ಅದು ಲ್ಯಾಕ್ಟೋಸ್ ಮೇಲಿನ ಬೆಳವಣಿಗೆಯ ದರಕ್ಕೆ ಹೋಲಿಸಿದರೆ ಇಲ್ಲಿ ಬೆಳವಣಿಗೆಯ ದರ ಹೆಚ್ಚಿರುತ್ತದೆ ಅದನ್ನು ನೀವು ಇದರಿಂದ ಪಡೆಯುತ್ತೀರ ಅದನ್ನು ಹೇಗೆ ಪಡೆಯುವುದು ಎಂದು ನಾವು ನೋಡುತ್ತೇವೆ ಗ್ಲೂಕೋಸ್ನ ನಿರ್ದಿಷ್ಟ ಬೆಳವಣಿಗೆಯ ದರವು ಲ್ಯಾಕ್ಟೋಸ್ನ ನಿರ್ದಿಷ್ಟ ಬೆಳವಣಿಗೆಯ ದರಕ್ಕಿಂತ ಹೆಚ್ಚಾಗಿರುತ್ತದೆ ಅದು ಸಾಮಾನ್ಯವಾಗಿ ಸಂಭವಿಸುವ ಮಾರ್ಗವಾಗಿದೆ ಆದ್ಯತೆಯ ಸಬ್ಸ್ಟ್ರೇಟ್ ಅನ್ನು ಮೊದಲು ತೆಗೆದುಕೊಳ್ಳಲಾಗುತ್ತದೆ ಹೆಚ್ಚಿನ ಬೆಳವಣಿಗೆಯ ದರ ನಿರ್ದಿಷ್ಟ ಬೆಳವಣಿಗೆಯ ದರದೊಂದಿಗೆ ನಂತರ ಇತರ ಸಬ್ಸ್ಟ್ರೇಟ್ಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಇದನ್ನು ಸಹ ಕಾಣಬಹುದು ಮತ್ತು ಪರಿಚಯಾತ್ಮಕ ಕೋರ್ಸ್ನಲ್ಲಿಯೂ ಇದನ್ನು ತಿಳಿದುಕೊಳ್ಳುವುದು ಒಳ್ಳೆಯದು ಈ ವಿಷಯಗಳನ್ನು ಚರ್ಚಿಸಿದ ನಂತರ ನಮ್ಮ ವಿಶ್ಲೇಷಣೆಗಾಗಿ ನಾವು ಮೊದಲು ನೋಡಿದ ಸರಳ ಬ್ಯಾಚ್ ಬೆಳವಣಿಗೆಯತ್ತ ಗಮನ ಹರಿಸೋಣ ಒಂದು ಜೀವಿ ಒಂದು ಸಬ್ಸ್ಟ್ರೇಟ್ ಮತ್ತು ಹೀಗೆ ಒಂದು ಲಿಮಿಟಿಂಗ್ ಸಬ್ಸ್ಟ್ರೇಟ್ ಬ್ಯಾಚ್ ಬೆಳವಣಿಗೆ ನಾವು ನೈಜ ಡೇಟಾದೊಂದಿಗೆ ನೋಡಿದಂತೆ ಸೆಲ್ ಸಾಂದ್ರತೆ ವರ್ಸೆಸ್ ಸಮಯ ಲ್ಯಾಗ್ ಫೇಸ್ ಲಾಗ್ ಫೇಸ್ ಮತ್ತು ಸ್ಟೇಷನರಿ ಫೇಸ್ ಎಂದು ಕರೆಯಲ್ಪಡುತ್ತದೆ ಮತ್ತು ನೀವು ಬದುಕಬಲ್ಲ ಕೋಶ ಸಾಂದ್ರತೆಯನ್ನು ಪ್ಲಾಟ್ ಮಾಡಿದರೆ ನೀವು ಡೆತ್ ಫೇಸ್ ಅನ್ನು ಸಹ ನೋಡುತ್ತೀರಿ ಅಲ್ಲಿ ಬದುಕಬಲ್ಲ ಕೋಶ ಸಾಂದ್ರತೆಯು ಕಡಿಮೆಯಾಗುತ್ತದೆ ಘನ ರೇಖೆಯು ಒಟ್ಟು ಕೋಶ ಸಾಂದ್ರತೆಯಾಗಿದೆ ಚುಕ್ಕೆಗಳ ರೇಖೆ ಅಥವಾ ಡ್ಯಾಶ್ಡ್ ರೇಖೆಯು ಬದುಕಬಲ್ಲ ಕೋಶ ಸಾಂದ್ರತೆಯಾಗಿದೆ ಈಗ ನಾವು ಜೈವಿಕ ರಿಯಾಕ್ಟರ್ ಬ್ರೋತ್ನಲ್ಲಿನ ಕೋಶಗಳ ಮೇಲೆ ಮಾಸ್ ಬ್ಯಾಲೆನ್ಸ್ ಬರೆಯೋಣ ಜೈವಿಕ ರಿಯಾಕ್ಟರ್ ಬ್ರೋತ್ ಜೈವಿಕ ರಿಯಾಕ್ಟರ್ನಲ್ಲಿರುವ ದ್ರವವನ್ನು ನಾವು ಜೀವಕೋಶಗಳ ಮೇಲೆ ಈ ಮಾಸ್ ಬ್ಯಾಲೆನ್ಸ್ ಮಾಡಲು ಸಿಸ್ಟಮ್ ಆಗಿ ತೆಗೆದುಕೊಳ್ಳಲಿದ್ದೇವೆ ಮಾಡ್ಯೂಲ್ 1 ರಿಂದ ನಾವು ನೋಡಿದ ನಮ್ಮ ಸಮೀಕರಣ ಇದು ಇವು ಮಾಸ್ ದರಗಳು ಇನ್ಪುಟ್ನನ ಮಾಸ್ ದರ ಮೈನಸ್ ಔಟ್ಪುಟ್ನ ಮಾಸ್ ದರ ಪ್ಲಸ್ ಉತ್ಪಾದನೆಯ ದರ ಮೈನಸ್ ಬಳಕೆಯ ದರ ಇವೆಲ್ಲವೂ ಮಾಸ್ ಆಧಾರದ ಮೇಲೆ ಮಾಸ್ನ ಸಂಗ್ರಹಣಾ ದರಕ್ಕೆ ಸಮನಾಗಿರುತ್ತದೆ ನಾವು ಜೀವಕೋಶಗಳ ಮೇಲೆ ಸಮತೋಲನವನ್ನು ಮಾಡುತ್ತಿರುವುದರಿಂದ ಇದನ್ನು ಬ್ಯಾಚ್ ಜೈವಿಕ ರಿಯಾಕ್ಟರ್ನಲ್ಲಿನ ಜೀವಕೋಶಗಳ ಮಾಸ್ ಗೆ ಬರೆಯಲಾಗುತ್ತದೆ ri rorg rcddt ಏಕೆಂದರೆ ಇದು ಬ್ಯಾಚ್ ಮತ್ತು ಬೆಳವಣಿಗೆಯನ್ನು ಮಾತ್ರ ಪರಿಗಣಿಸೋಣ ಈಗ ಸದ್ಯಕ್ಕೆ ಈ ಫೇಸ್ ಬಗೆಗೆ ಮಾತ್ರ ಹೇಳೋಣ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಡೆತ್ ಅನ್ನು ಪರಿಗಣಿಸುವುದಿಲ್ಲ ಇಲ್ಲಿ ಇನ್ಪುಟ್ ದರವಿಲ್ಲ ಔಟ್ಪುಟ್ ದರವಿಲ್ಲ ಏಕೆಂದರೆ ಅದು ಬ್ಯಾಚ್ ಆಗಿದೆ ಅದು ಬ್ಯಾಚ್ ನ ಮೂಲ ವ್ಯಾಖ್ಯಾನವಾಗಿದೆ ಮತ್ತು ಡೆತ್ ಇಲ್ಲದ ಕಾರಣ ಕೋಶಗಳ ಬಳಕೆ ಇಲ್ಲ ಆದ್ದರಿಂದ r i r o ಮತ್ತು r c 0 ಆಗಿದೆ ಆ 3 ದರಗಳು ಶೂನ್ಯವಾಗಿರುತ್ತವೆ ಆದ್ದರಿಂದ ಮಾಸ್ ಆಧಾರದ ಮೇಲೆ ಬೆಳವಣಿಗೆಯ ದರವಾಗಿರುವ r g ಇಲ್ಲಿ d m dt ಗೆ ಸಮನಾಗಿರುತ್ತದೆ rgddt ಜೀವಕೋಶದ ಸಾಂದ್ರತೆಯ ದೃಷ್ಟಿಯಿಂದ ನಾವು m ಅನ್ನು ಬದಲಾಯಿಸಿದರೆ ಏಕೆಂದರೆ ಜೀವಕೋಶದ ಸಾಂದ್ರತೆಗಳು ಸುಲಭವಾಗಿ ಅಳೆಯಲ್ಪಡುತ್ತವೆ ಅಳತೆ ಮಾಡಲಾದ ಪ್ರಮಾಣಗಳಿಗೆ ಅನುಗುಣವಾಗಿ ನಾವು ವಿಷಯಗಳನ್ನು ಬರೆಯಲು ಬಯಸುತ್ತೇವೆ ಏಕೆಂದರೆ ಅವುಗಳು ಅಳೆಯಲ್ಪಡುತ್ತವೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವುಗಳನ್ನು ಬಳಸಬಹುದು ಆದ್ದರಿಂದ ಮಾಸ್ ಆಧಾರದ ಮೇಲೆ r g ಎಂಬುದು d dt of m ಆಗಿದ್ದು ಇದನ್ನು x ಇಂಟು V ಎಂದು ಬರೆಯಬಹುದು ಜೀವಕೋಶದ ಸಾಂದ್ರತೆಯು ಯುನಿಟ್ ವಾಲ್ಯೂಮ್ನಲ್ಲಿನ ಕೋಶಗಳ ಮಾಸ್ times ಸಿಸ್ಟಮ್ ಅಥವಾ ಬ್ರೋತ್ ನ ವಾಲ್ಯೂಮ್ ಅದು m ಆಗಿದೆ ಮತ್ತು ಬ್ಯಾಚ್ ಬೆಳವಣಿಗೆಯ ವಿಷಯದಲ್ಲಿ ಬ್ಯಾಚ್ನ ವಾಲ್ಯೂಮ್ನಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಯಾವುದೇ ಸೇರ್ಪಡೆ ಇಲ್ಲ ಯಾವುದೇ ಸವಕಳಿ ಇಲ್ಲ ಅಥವಾ ಬ್ಯಾಚ್ನಿಂದ ವಸ್ತುಗಳನ್ನು ತೆಗೆದುಹಾಕುವುದಿಲ್ಲ ಆದ್ದರಿಂದ ವಾಲ್ಯೂಮ್ ಕಾನ್ಸ್ಟಂಟ್ ಆಗಿರುತ್ತದೆ ವಾಲ್ಯೂಮ್ ಕಾನ್ಸ್ಟಂಟ್ ಆಗಿದ್ದರೆ ಅದು ಸಮಯದೊಂದಿಗೆ ಬದಲಾಗುವುದಿಲ್ಲ ಆದ್ದರಿಂದ ಈ ವ್ಯುತ್ಪತ್ತಿಯಿಂದ V ಅನ್ನು ಇಲ್ಲಿ ಕಾನ್ಸ್ಟಂಟ್ ಆಗಿ ತೆಗೆದುಕೊಳ್ಳಬಹುದು ಮತ್ತು ಇದು V times d x dt ಆಗುತ್ತದೆ rgddtVdxdt ಈಗ r x ಒಂದು ವಾಲ್ಯೂಮೆಟ್ರಿಕ್ ಆಧಾರದ ಮೇಲೆ ದರವಾಗಿದ್ದರೆ ಮತ್ತೆ ಅವು ನೇರವಾಗಿ ಅಳೆಯಲ್ಪಡುತ್ತವೆ ಆದ್ದರಿಂದ ನಾವು ಅದನ್ನು ಅವುಗಳ ಟರ್ಮ್ಸ್ ನಲ್ಲಿ ಬರೆಯುತ್ತೇವೆ ನಂತರ r x into V r g ಗೆ ಸಮನಾಗಿರುತ್ತದೆ ಇದು ಸಾಂದ್ರತೆ ಅಥವಾ ವಾಲ್ಯೂಮೆಟ್ರಿಕ್ ಆಧಾರದ ಮೇಲಿನ ದರ ಎಂದು ನಿಮಗೆ ತಿಳಿದಿದೆ ಬೇರೆ ಪದಗಳಲ್ಲಿ ಹೇಳುವುದಾದರೆ r x ಎಂದರೆ ಸಮಯದೊಂದಿಗೆ ಜೀವಕೋಶದ ಸಾಂದ್ರತೆಯ ಬದಲಾವಣೆಯ ದರ ಆದ್ದರಿಂದ ಜೀವಕೋಶದ ಸಾಂದ್ರತೆಯ ಬದಲಾವಣೆಯ ದರ times ವಾಲ್ಯೂಮ್ ಮಾಸ್ ಬದಲಾವಣೆಯ ದರವಾಗಿದೆ ಆದ್ದರಿಂದ rx times V equals r g ಮತ್ತು ಅದು ಇಲ್ಲಿಂದ V d x dt ಗೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಇದನ್ನು ಸಮೀಕರಿಸಿದರೆ ಈ r x ಬೇರೇನೂ ಅಲ್ಲ d x dt ಆಗಿದೆ rxVrgVdxdt rxdxdt ಆದ್ದರಿಂದ ಬ್ಯಾಚ್ ಜೈವಿಕ ರಿಯಾಕ್ಟರ್ನ ವಿಶೇಷ ಸಂದರ್ಭದಲ್ಲಿ ವಾಲ್ಯೂಮೆಟ್ರಿಕ್ ದರವು ಜೀವಕೋಶದ ಸಾಂದ್ರತೆಯ ಸಂಗ್ರಹಣೆಯ ದರಕ್ಕೆ ಸಮನಾಗಿರುತ್ತದೆ ಇದನ್ನು ನಾವು ಈಗಾಗಲೇ ಸಮತೋಲನದ ವಿಶೇಷ ಪ್ರಕರಣವಾಗಿ ನೋಡಿದ್ದೇವೆ ನಿಮ್ಮ ಶಾಲೆಯಲ್ಲಿ ಅದನ್ನು ಹೀಗೆ ಪರಿಚಯಿಸಲಾಗಿತ್ತು ಮತ್ತು ಅದು ಬ್ಯಾಚ್ ಪ್ರಕರಣಕ್ಕೆ ಸೀಮಿತವಾಗಿರುತ್ತದೆ ಮತ್ತು ಅದನ್ನು ಮುಂದುವರಿಸುವುದು ಬೇಡ ಎಂದು ನಾವು ಹೇಳಿದ್ದೇವೆ ನಾವು ನಿರಂತರ ಪ್ರಕ್ರಿಯೆಗಳನ್ನು ಚರ್ಚಿಸಿದಾಗ ಈ ಅಂಶವು ಸ್ಪಷ್ಟವಾಗುತ್ತದೆ ದರದ ಪರಿಕಲ್ಪನೆಯು ಹೆಚ್ಚು ಸಾಮಾನ್ಯೀಕರಣವಾಗಿದೆ ಆದರೆ ದರವು ಸಂಗ್ರಹಣೆಯ ದರಕ್ಕೆ ಸಮನಾಗಿರುವುದು ಬ್ಯಾಚ್ ವ್ಯವಸ್ಥೆಗೆ ಮಾತ್ರ ಮಾನ್ಯವಾಗಿರುತ್ತದೆ ವಾಸ್ತವವಾಗಿ ನಾವು ಬೆಳವಣಿಗೆಯ ದರಕ್ಕೆ ಈಗಾಗಲೇ ನೋಡಿದ ಮೊದಲ ಮಾದರಿ r x ಸಾಮಾನ್ಯ ಮಾದರಿಗಳಲ್ಲಿ ಒಂದಾಗಿದೆ ಇದು ವಾಲ್ಯೂಮೆಟ್ರಿಕ್ ಆಧಾರದ ಮೇಲೆ r x equals mu x ಅಥವಾ ಈ ಸಂದರ್ಭದಲ್ಲಿ d x dt ಎಂದು ನಿಮಗೆ ತಿಳಿದಿದೆ rxμxorheredxdtμx ಸಂಗ್ರಹಣಾ ದರವು m x ಗೆ ಸಮನಾಗಿರುತ್ತದೆ ನಾವು r x ಅನ್ನು d x dt ಯೊಂದಿಗೆ ಬದಲಾಯಿಸುತ್ತಿದ್ದೇವೆ d x dt mu x ಗೆ ಸಮನಾಗಿರುತ್ತದೆ ವಾಸ್ತವವಾಗಿ mu ಅಂತಹ ಪರಿಸ್ಥಿತಿಯಲ್ಲಿ ಅಥವಾ ಇಲ್ಲಿ 1 by x d x dt ಎಂದು ವ್ಯಾಖ್ಯಾನಿಸಬಹುದು ಈ ಪದದ ಅರ್ಥವನ್ನು ನೋಡುವುದು ಸಹ ಸುಲಭವಾಗುತ್ತದೆ ಆ ಕಾರಣದಿಂದ ಅದನ್ನೇ ನಾನು ಇಲ್ಲಿ ನೀಡಿದ್ದೇನೆ ಈ ಪದದ ಅರ್ಥ ಇನ್ನೂ ಮಾನ್ಯವಾಗಿದೆ ಇದನ್ನು 1 by x d x dt ಯನ್ನು ಇಲ್ಲಿ ನೋಡುವುದು ಸುಲಭ ಕೋಶ ಸಾಂದ್ರತೆಗೆ ಸಂಬಂಧಿಸಿದಂತೆ ಇದನ್ನು ಸಾಮಾನ್ಯೀಕರಿಸಲಾಗಿದೆ ಆದ್ದರಿಂದ ಇದನ್ನು ನಿರ್ದಿಷ್ಟ ಬೆಳವಣಿಗೆಯ ದರ ಎಂದು ಕರೆಯಲಾಗುತ್ತದೆ 1xdxdtμ ಬ್ಯಾಚ್ ಬೆಳವಣಿಗೆಯನ್ನು ವಿವರಿಸಲು ಈ ಮಾದರಿಯನ್ನು ಬಳಸಬಹುದು ಆದರೆ ಭಾಗಗಳಲ್ಲಿ ಇವುಗಳು ನಾವು ನೋಡಿದ ಬ್ಯಾಚ್ ಬೆಳವಣಿಗೆಯ ವಿವಿಧ ಭಾಗಗಳು ಸಮಯ ವಿಳಂಬ ಲ್ಯಾಗ್ ಲಾಗ್ ಮತ್ತು ಸ್ಟೇಷನರಿ ಫೇಸ್ ನೊಂದಿಗೆ ಜೀವಕೋಶದ ಸಾಂದ್ರತೆಯ ವ್ಯತ್ಯಾಸ ಲ್ಯಾಗ್ ಫೇಸ್ನಲ್ಲಿ mu 0 d x dt 0 ಆಗಿದೆ ಎಂದು ನಿಮಗೆ ತಿಳಿದಿದೆ ಜೀವಕೋಶದ ಸಾಂದ್ರತೆಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಇಲ್ಲಿರುವ ಲಾಗ್ ಫೇಸ್ನಲ್ಲಿ ಬಹುಮಟ್ಟಿಗೆ ಇದನ್ನು ನೀವು ಇಲ್ಲಿಯವರೆಗೆ ಅರಿತಿರುವುದು mu ಕಾನ್ಸ್ಟಂಟ್ ಆಗಿರುತ್ತದೆ ಮತ್ತು ಸ್ಟೇಷನರಿ ಫೇಸ್ನಲ್ಲಿ ಮತ್ತೆ ಜೀವಕೋಶದ ಸಾಂದ್ರತೆಯಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ ಆದ್ದರಿಂದ mu 0 ಆಗಿದೆ ಲೇಟ್ ಲಾಗ್ ಫೇಸ್ ಆರಂಭಿಕ ಲಾಗ್ ಫೇಸ್ ಅಥವಾ ಆರಂಭಿಕ ಸ್ಟೇಷನರಿ ಫೇಸ್ ನಡುವೆ ಕೆಲವು ಫೇಸ್ ಗಳಿವೆ ಈ ಸಮೀಕರಣದಿಂದ ಈ ಹಂತಗಳನ್ನು ಸ್ಪಷ್ಟವಾಗಿ ವಿವರಿಸಲಾಗಿಲ್ಲ ಆದರೆ ವಿನ್ಯಾಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವುಗಳನ್ನು ತಿಳಿದುಕೊಳ್ಳುವುದು ಅಥವಾ ನಮ್ಮ ಕಡೆಯಿಂದ ಅವುಗಳನ್ನು ವಿವರಿಸುವುದು ತುಂಬಾ ಅಗತ್ಯವಿಲ್ಲದಿರಬಹುದು ಆದ್ದರಿಂದ ನಾವು ಆ ವಿವರಗಳಿಗೆ ಹೋಗುವುದಿಲ್ಲ ಅವುಗಳನ್ನು ಮಾಡುವ ವಿಧಾನಗಳಿವೆ ಗಣಿತದ ಪ್ರಾತಿನಿಧ್ಯದಲ್ಲಿ ಅವುಗಳನ್ನು ಸೇರಿಸುವ ಮಾರ್ಗಗಳಿವೆ ಈ ನಿರ್ದಿಷ್ಟ ಕೋರ್ಸ್ನಲ್ಲಿ ನಾವು ಆ ಅಂಶಗಳನ್ನು ಪರಿಶೀಲಿಸುವುದಿಲ್ಲ ಈಗ ಲಾಗ್ ಫೇಸ್ ಅನ್ನು ಮಾತ್ರ ಪರಿಗಣಿಸೋಣ ನಾವು ಅಲ್ಲಿಯೇ ಗಮನ ಹರಿಸಲಿದ್ದೇವೆ ನಾವು ಮುಂದುವರೆದಂತೆ ಕಾರಣ ಸ್ಪಷ್ಟವಾಗುತ್ತದೆ ಲಾಗ್ ಫೇಸ್ನಲ್ಲಿ mu ಕಾನ್ಸ್ಟಂಟ್ ಆಗಿರುತ್ತದೆ ಆದ್ದರಿಂದ dx dt equals mu x mu ಅನ್ನು ಕಾನ್ಸ್ಟಂಟ್ ಆಗಿ ತೆಗೆದುಕೊಳ್ಳಬಹುದು dxdtμx ನಾವು ಈ ನೇರವಾದ ಮೊದಲ ಕ್ರಮದ ಭೇದಾತ್ಮಕ ಸಮೀಕರಣವನ್ನು ಪರಿಹರಿಸಿದರೆ ಮೊದಲ ಕ್ರಮದ ಭೇದಾತ್ಮಕ ಸಮೀಕರಣವನ್ನು ಪರಿಹರಿಸಲು ನಿಮಗೆ ಕನಿಷ್ಠ 1 ಆರಂಭಿಕ ಸ್ಥಿತಿಯ ಅಗತ್ಯವಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಆರಂಭಿಕ ಸ್ಥಿತಿಯು ಈ ಕೆಳಕಂಡಂತೆ ಇದೆ ಸಮಯ t ಯಲ್ಲಿ t 0 ಗೆ ಸಮನಾಗಿರುತ್ತದೆ ಇದು ಲಾಗ್ ಫೇಸ್ನ ಪ್ರಾರಂಭ ಅದು ಬ್ಯಾಚ್ನ ಪ್ರಾರಂಭವಲ್ಲ ಇದು ಲಾಗ್ ಫೇಸ್ನ ಪ್ರಾರಂಭ ಕೋಶ ಸಾಂದ್ರತೆಯು x ಜೀರೋ ಆಗಿರುತ್ತದೆ x ಜೀರೋ ಬ್ಯಾಚ್ನ ಪ್ರಾರಂಭದಲ್ಲಿನ ಸಾಂದ್ರತೆಯಿಂದ ಹೆಚ್ಚು ಭಿನ್ನವಾಗಿರುವುದಿಲ್ಲ ಆದರೆ ಕೆಲವೊಮ್ಮೆ ವ್ಯತ್ಯಾಸವಿರಬಹುದು ಇದು ಹೆಚ್ಚು ಬದಲಾಗಿಲ್ಲ ಆದರೆ ಸ್ವಲ್ಪ ಬದಲಾಗಿದೆ ಆದ್ದರಿಂದ ನಿಜವಾಗಿ x ಜೀರೋ ಯಾವುದು ಎಂಬುದರ ಕುರಿತು ನೀವು ಸ್ಪಷ್ಟತೆಯನ್ನು ಹೊಂದಿರಬೇಕು ಏಕೆಂದರೆ mu ಕಾನ್ಸ್ಟಂಟ್ ಆಗಿರುವ ಈ ಮಾದರಿಯು ಲಾಗ್ ಫೇಸ್ಗೆ ಮಾತ್ರ ಅನ್ವಯಿಸುತ್ತದೆ ಇತರ ಹಂತಗಳಿಗೆ ಅಲ್ಲ ಆದ್ದರಿಂದ ನಾವು ಈ ಸಮೀಕರಣವನ್ನು ಪರಿಹರಿಸಿದರೆ ಕೆಲವೇ ಹಂತಗಳು ಸಾಕು ನಾನು ಹಂತಗಳನ್ನು ಇಲ್ಲಿ ಬರೆದಿದ್ದೇನೆ dxxμdt ಎರಡೂ ಬದಿಗಳನ್ನು ಇಂಟಿಗ್ರೇಟ್ ಮಾಡಿದರೆ ನಾವು ಇಂಟೆಗ್ರಾಲ್ of dx by x ಅನ್ನು ln x ಆಗಿ ಪಡೆಯುತ್ತೇವೆ ಮತ್ತು ಇಲ್ಲಿ ಇದು ನಿರ್ದಿಷ್ಟಇಂಟೆಗ್ರಾಲ್ನಲ್ಲಿ ನೇರವಾಗಿ mu t ಪ್ಲಸ್ c ಆಗಿದೆ dxxμdt ln x μtc ನೀವು ಆರಂಭಿಕ ಸ್ಥಿತಿಯಲ್ಲಿ ಸಮಯ t ಅನ್ನು t 0 x ಅನ್ನು x 0 ನಲ್ಲಿ ಇರಿಸಿದರೆ c ಅನ್ನು ಮೌಲ್ಯಮಾಪನ ಮಾಡಲು ಬಳಸಬಹುದಾದ ಆರಂಭಿಕ ಸ್ಥಿತಿಯನ್ನು ನಾವು ಇಲ್ಲಿ ಹೊಂದಿದ್ದೇವೆ ಆದ್ದರಿಂದ ln of x equals mu t zero plus c or c equals ln of x zero minus mu into t zero ಇದು ನಮ್ಮ c ln x0 μt0c ಆದ್ದರಿಂದ ನೀವು ಹಿಂದಿರುಗಿ ಅದನ್ನು ಇಲ್ಲಿನ ಅಭಿವ್ಯಕ್ತಿಗೆ ಬದಲಿಸಿದರೆ ಪರಿಹಾರ ಹೀಗಾಗುತ್ತದೆ ln x μtln x0 μt0 ನಾವು ಎರಡೂ ಬದಿಯಲ್ಲಿ ಒಂದೇ ರೀತಿಯ ಪದಗಳನ್ನು ಸಂಯೋಜಿಸಿದರೆ ನಂತರ ln of x minus ln of x naught ಅದು ಹೀಗಾಗುತ್ತದೆ ln xx0μt t0 ಮತ್ತು ಆದ್ದರಿಂದ x equals xx0eμt t0 ಇದು ಸಮಯದೊಂದಿಗೆ ಜೀವಕೋಶದ ಸಾಂದ್ರತೆ x ನಲ್ಲಿನ ವ್ಯತ್ಯಾಸದ ವಿವರಣೆಯಾಗಿದೆ ಇದು ಎಕ್ಸ್ಪೋನೆನ್ಸಿಯಲ್ ಮತ್ತು ಇದು ಲಾಗ್ ಆಗಿರುವುದರಿಂದ ನಾವು ಈ ಹಂತವನ್ನು ಲಾಗರಿಥಮಿಕ್ ಫೇಸ್ ಎಂದು ಕರೆಯುತ್ತೇವೆ ಇದು ಇದಕ್ಕೆ ಅನುಗುಣವಾಗಿರುತ್ತದೆ ಅಥವಾ ಎಕ್ಸ್ಪೋನೆನ್ಸಿಯಲ್ ಬೆಳವಣಿಗೆಯ ಹಂತವು ಸಮಯದೊಂದಿಗೆ ಕೋಶ ಸಾಂದ್ರತೆಯ ವ್ಯತ್ಯಾಸವನ್ನು ವಿವರಿಸುತ್ತದೆ ಅದಕ್ಕಾಗಿಯೇ ಇದನ್ನು ಲಾಗ್ ಫೇಸ್ ಎಂದು ಕರೆಯಲಾಗುತ್ತದೆ ಅಪೇಕ್ಷಿತ ಕೋಶ ಸಾಂದ್ರತೆಯನ್ನು ತಲುಪಲು ಬೇಕಾದ ಸಮಯವನ್ನು ಕಂಡುಹಿಡಿಯಲು ಈ ಸಮೀಕರಣವನ್ನು ಬಳಸಬಹುದು ಅದು ವಿನ್ಯಾಸದ ನೇರ ಅನ್ವಯಿಸುವಿಕೆ ಆಗಿದೆ ಲ್ಯಾಗ್ ಫೇಸ್ನ ಸಮಯ mu t ನಾಟ್ ಮತ್ತು ಲಾಗ್ ಹಂತದ ಪ್ರಾರಂಭದಲ್ಲಿ ಸಾಂದ್ರತೆಯಾಗಿರುವ x ನಾಟ್ ಇದು ಆರಂಭಿಕ ಜೀವಕೋಶದ ಸಾಂದ್ರತೆಯಿಂದ ಹೆಚ್ಚು ಭಿನ್ನವಾಗಿರುವುದಿಲ್ಲ ಈ ನಿಯತಾಂಕಗಳು ಇದ್ದರೆ ನಾವು ಬ್ಯಾಚ್ t ನ ಪ್ರಾರಂಭದಿಂದ x ಅನ್ನು ಈ ರೀತಿ ತಲುಪಲು ಬೇಕಾದ ಒಟ್ಟು ಸಮಯವನ್ನು ಊಹಿಸಬಹುದು ಇದು 1 by mu ln of x by x naught ಆಗಿದೆ ಇದನ್ನು ಹಿಂದಿನ ವಿಷಯದಿಂದ ನಾವು ಇಲ್ಲಿ ಪಡೆಯುತ್ತೇವೆ 1 by mu ln of x by x naught t ನಾಟ್ ಅನ್ನು ಶೂನ್ಯವಾಗಿ ತೆಗೆದುಕೊಂಡರೆ ಮತ್ತು ನಮ್ಮ t ನಾಟ್ ಇದು ಬ್ಯಾಚ್ ಲ್ಯಾಗ್ ಫೇಸ್ ನಲ್ಲಿ ಕಳೆಯುವ ಸಮಯ ಆದ್ದರಿಂದ ಇಲ್ಲಿ ಲ್ಯಾಗ್ ಸಮಯ ಇದು x ಜೀರೋಯಿಂದ x ತಲುಪಲು ಲಾಗರಿಥಮಿಕ್ ಬೆಳವಣಿಗೆಯ ಸಮಯವಾಗಿದೆ ಇದು ಬ್ಯಾಚ್ನ ಒಟ್ಟು ಸಮಯವಾಗಿರುತ್ತದೆ ನಾವು ಜೀವಕೋಶದ ಸಾಂದ್ರತೆ ಸುಮಾರು x ಜೀರೋಯಿಂದ ಪ್ರಾರಂಭವಾಗಿ ಒಂದು ನಿರ್ದಿಷ್ಟ ಕೋಶ ಸಾಂದ್ರತೆ x ಅನ್ನು ತಲುಪಲು ಆಸಕ್ತಿ ಹೊಂದಿದ್ದರೆ ಲ್ಯಾಗ್ ಫೇಸ್ನಲ್ಲಿ ಕೋಶಗಳ ಸಾಂದ್ರತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ನಾನು ಊಹಿಸುತ್ತಿದ್ದೇನೆ 1ln xx0t0t ಇದನ್ನು ಹೇಳಿದ ನಂತರ ಈ ಸಮಸ್ಯೆಯನ್ನು ನಾವು ಇಲ್ಲಿ ನಿಯೋಜಿಸೋಣ ನಾವು ಸ್ವಲ್ಪ ಮುಂದುವರಿಯೋಣ ಪರಿಪೂರ್ಣತೆಗಾಗಿ ನಾವು ಈ ಉಪನ್ಯಾಸವನ್ನು ಮುಂದುವರಿಸೋಣ ಆದರೆ ಈ ಉಪನ್ಯಾಸದ ಕೊನೆಯಲ್ಲಿ ಬ್ಯಾಚ್ ಜೈವಿಕ ರಿಯಾಕ್ಟರ್ ವಿಶ್ಲೇಷಣೆಯಲ್ಲಿ ಸ್ವಲ್ಪ ಅಭ್ಯಾಸವನ್ನು ಪಡೆಯಲು ನೀವು ಈ ಸಮಸ್ಯೆಯ ತಾಲೀಮು ನಡೆಸಬೇಕೆಂದು ನಾನು ಬಯಸುತ್ತೇನೆ ಬ್ಯಾಚ್ ಜೈವಿಕ ರಿಯಾಕ್ಟರ್ನಲ್ಲಿ ಸಮಸ್ಯೆ ಹೀಗೆ ಓದುತ್ತದೆ ಇನಾಕ್ಯುಲಮ್ನ ಸಾಂದ್ರತೆಯು ಪ್ರತಿ ಲೀಟರ್ಗೆ 0 5 ಗ್ರಾಂ ಆಗಿತ್ತು ಇದು ಆರಂಭಿಕ ಕೋಶ ಸಾಂದ್ರತೆಯಾಗಿದೆ ಲ್ಯಾಗ್ ಫೇಸ್ ಸಾಮಾನ್ಯವಾಗಿ ಈ ಪರಿಸ್ಥಿತಿಗಳಲ್ಲಿ 20 ನಿಮಿಷಗಳವರೆಗೆ ಇರುತ್ತದೆ ಲಾಗ್ ಫೇಸ್ನ ಪ್ರಾರಂಭದಲ್ಲಿ ಜೀವಕೋಶದ ಸಾಂದ್ರತೆಯು ಇನಾಕ್ಯುಲೇಷನ್ ಮಾಡಿದ ತಕ್ಷಣ ಕ್ಕಿಂತ ಗಮನಾರ್ಹವಾಗಿ ಭಿನ್ನವಾಗಿಲ್ಲ ಎಂದು ಊಹಿಸಿ ಪ್ರತಿ ಲೀಟರ್ಗೆ 4 ಗ್ರಾಂ ತಲುಪಲು ಬೇಕಾದ ಸಮಯವನ್ನು ಅಂದಾಜು ಮಾಡಿ ಈ ಪರಿಸ್ಥಿತಿಗಳಲ್ಲಿ ಈ ಜೀವಿಯ ನಿರ್ದಿಷ್ಟ ಬೆಳವಣಿಗೆಯ ದರವು 0 5 ಗಂಟೆಗಳ ವಿಲೋಮವಾಗಿದೆ ಜೀವಕೋಶದ ಸಾಂದ್ರತೆಯು ಲಾಗ್ ಹಂತದಲ್ಲಿ ದ್ವಿಗುಣಗೊಳ್ಳಲು ಬೇಕಾದ ಸಮಯ ಎಷ್ಟು ಇದು ಸಮಸ್ಯೆ ದಯವಿಟ್ಟು ಇದರ ತಾಲೀಮು ನಡೆಸಿ ಇದು ಮೊದಲು ಪಡೆದ ಸಮೀಕರಣದ ಒಂದು ಅನ್ವಯಿಕೆಯಾಗಿದೆ ಮುಂದಿನ ಉಪನ್ಯಾಸದಲ್ಲಿ ನಾವು ಖಂಡಿತವಾಗಿಯೂ ಪರಿಹಾರವನ್ನು ನೋಡುತ್ತೇವೆ ನಾವು ಈಗ ಮುಂದುವರಿಯೋಣ ನಾವು ಇಲ್ಲಿಯವರೆಗೆ ಆರಂಭಿಕ ವಿಶ್ಲೇಷಣೆಯಲ್ಲಿ ಏನು ಮಾಡಿದ್ದೇವೆ ಎಂದರೆ ಅದು ನಿರ್ದಿಷ್ಟ ಬೆಳವಣಿಗೆಯ ದರ mu ಮೇಲೆ ಸಬ್ಸ್ಟ್ರೇಟ್ನ ಪರಿಣಾಮವನ್ನು ಪರಿಗಣಿಸದಿರುವುದು ಸಾಕಷ್ಟು ಸಬ್ಸ್ಟ್ರೇಟ್ ಇದೆ ಎಂದು ನಾವು ಒಂದು ರೀತಿ ಮೌನವಾಗಿ ಊಹಿಸಿದ್ದೇವೆ ಆದ್ದರಿಂದ mu equals mu m ನಿಮಗೆ mu ವರ್ಸೆಸ್ S ತಿಳಿದಿದೆ ಆರಂಭಿಕ ಹಂತಗಳಲ್ಲಿ S ಬದಲಾದಾಗ mu ಬದಲಾಗುತ್ತದೆ ಮತ್ತು ನಂತರ ಸಬ್ಸ್ಟ್ರೇಟ್ ಸಾಂದ್ರತೆಯು ಒಂದು ನಿರ್ದಿಷ್ಟ ಮಟ್ಟಕ್ಕಿಂತ ಹೆಚ್ಚಾದಾಗ ಅದು ಕಾನ್ಸ್ಟಂಟ್ ಮೌಲ್ಯ ಅಥವಾ ಲಕ್ಷಣರಹಿತ ಮೌಲ್ಯ mu m ಅನ್ನು ತಲುಪುತ್ತದೆ ನಾವು ಯಾವಾಗಲೂ ಸಾಕಷ್ಟು ಸಬ್ಸ್ಟ್ರೇಟ್ ಅನ್ನು ಹೊಂದಿದ್ದೇವೆ ಎಂದು ನಾವು ಭಾವಿಸಿದ್ದೇವೆ ಆದ್ದರಿಂದ ನಾವು ಯಾವಾಗಲೂ ನಿರ್ದಿಷ್ಟ ಬೆಳವಣಿಗೆಯ ದರಕ್ಕೆ mu m ನಲ್ಲಿದ್ದೇವೆ ಇದು ಯಾವಾಗಲೂ ಹಾಗೆ ಇರಬೇಕಾಗಿಲ್ಲ ಮತ್ತು ನಾವು ಇದನ್ನು ನೋಡಿದ್ದೇವೆ ಇದು ವ್ಯತ್ಯಾಸದ ಗಣಿತದ ಪ್ರಾತಿನಿಧ್ಯ S ನೊಂದಿಗಿನ mu's ವ್ಯತ್ಯಾಸದ ಮೊನೊಡ್ ಮಾದರಿ ನಿರ್ದಿಷ್ಟ ಬೆಳವಣಿಗೆಯ ದರವು mu m times s by K s plus S ಆಗಿದೆ μmSKSS ಈ ಬದಲಾವಣೆಯು ಬೆಳವಣಿಗೆಯ ದರದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಆದ್ದರಿಂದ ಅದು ಅಂತಿಮವಾಗಿ ಬ್ಯಾಚ್ನಲ್ಲಿ ಒಂದು ನಿರ್ದಿಷ್ಟ ಕೋಶ ಸಾಂದ್ರತೆಯನ್ನು ಸಾಧಿಸಲು ತೆಗೆದುಕೊಳ್ಳುವ ಸಮಯದ ಮೇಲೆ ಪರಿಣಾಮ ಬೀರುತ್ತದೆ ನಾವು ಲಾಗ್ ಫೇಸ್ಗೆ ಸಬ್ಸ್ಟ್ರೇಟ್ನ ಪರಿಣಾಮವನ್ನು ಸೇರಿಸಿದರೆ mu ಅನ್ನು mu m S by K s plus S ನಿಂದ ಬದಲಾಯಿಸಬೇಕಾಗಿದೆ ಆದ್ದರಿಂದ dx dt equals mu x ಇನ್ನೂ ಮಾನ್ಯವಾಗಿದೆ ಕೇವಲ mu ಅನ್ನು ಸಬ್ಸ್ಟ್ರೇಟ್ನ ಪರಿಣಾಮದೊಂದಿಗೆ ಬದಲಾಯಿಸಲಾಗಿದೆ ಸಬ್ಸ್ಟ್ರೇಟ್ನ ಪರಿಣಾಮ mu m S by K s plus S ಅನ್ನು ಸೇರಿಸಲು dxdtmSKSSx ಈಗ ಸುಲಭ ವಿಶ್ಲೇಷಣೆಗಾಗಿ ಎರಡು ಪ್ರಕರಣಗಳನ್ನು ಪರಿಗಣಿಸೋಣ ಮೊದಲ ಪ್ರಕರಣವೆಂದರೆ ಸಬ್ಸ್ಟ್ರೇಟ್ನ ಸಾಂದ್ರತೆಯು k ನ ಮೌಲ್ಯಕ್ಕಿಂತ ತುಂಬಾ ತುಂಬಾ ಹೆಚ್ಚು S≫KS ಈ K s ನಾವು ಅರ್ಧದಷ್ಟು ಗರಿಷ್ಠ ಬೆಳವಣಿಗೆಯ ದರವನ್ನು ಪಡೆದ ಸಬ್ಸ್ಟ್ರೇಟ್ನ ಸಾಂದ್ರತೆಯಾಗಿದೆ ಎಂಬುದನ್ನು ನೆನಪಿಸಿಕೊಳ್ಳಿ ನಾವು ಏನು ಹೇಳುತ್ತಿದ್ದೇವೆಂದರೆ ನಾವು ಇಲ್ಲಿ ಎಲ್ಲೋ ಇದ್ದೇವೆ ಅಲ್ಲಿ ಸಬ್ಸ್ಟ್ರೇಟ್ನ ಸಾಂದ್ರತೆಯು Ks ಗಿಂತ ಹೆಚ್ಚಾಗಿದೆ ಅದು ನಾವು ಮೊದಲು ನೋಡುತ್ತಿರುವ ಸ್ಥಿತಿಯಾಗಿದೆ ಅದು ಆ ರೀತಿಯಾಗಿದ್ದರೆ S ಸರಿಸುಮಾರು K s ಗೆ ಸಮಾನಾಗಿರುತ್ತದೆ ಗಣಿತದ ಪ್ರಕಾರ ಇದು ಹೇಗೆ ಸಂಭವಿಸುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ K s ಮತ್ತು S ಅವುಗಳನ್ನು ಡೀನೋಮಿನೇಟರ್ನಲ್ಲಿ ಸೇರಿಸಲಾಗುತ್ತದೆ S K ಗಿಂತ ತುಂಬಾ ತುಂಬಾ ಹೆಚ್ಚು ಎಂದು ನಾವು ಹೇಳೋಣ ಅಂದರೆ ವಿವರಿಸಲು K s 1 ಮತ್ತು S 1000 ಎಂದು ಅದು ಡೀನೋಮಿನೇಟರ್ನಲ್ಲಿ 1000 ಆಗಿರಲಿ ಅಥವಾ 1001 ಆಗಿರಲಿ ಇದು ಈ mu ನ ಮೌಲ್ಯಕ್ಕೆ ಹೆಚ್ಚಿನ ವ್ಯತ್ಯಾಸವನ್ನುಂಟುಮಾಡುವುದಿಲ್ಲ ಆದ್ದರಿಂದ s K s ಗಿಂತ ಹೆಚ್ಚು ಹೆಚ್ಚು ದೊಡ್ಡದಾಗಿದ್ದರೆ ನೀವು ತುಂಬಾ ಸುರಕ್ಷಿತವಾಗಿ K s ಪ್ಲಸ್ s ಅನ್ನು ಕೇವಲ s ನೊಂದಿಗೆ ಬದಲಾಯಿಸಬಹುದು ನಾವು ಡೀನೋಮಿನೇಟರ್ ಅನ್ನು s ನಿಂದ ಬದಲಾಯಿಸಿದರೆ ನೀವು mu m s by S ಅನ್ನು ಹೊಂದಿದ್ದೀರಿ S S ಅನ್ನು ರದ್ದುಗೊಳಿಸಬಹುದು ಮತ್ತು ನಿಮ್ಮೊಂದಿಗೆ mu m ಮಾತ್ರ ಇರುತ್ತದೆ ಮತ್ತು ಅದನ್ನು ಇಲ್ಲಿ ತೋರಿಸಲಾಗಿದೆ If S≫KS then mSKSSmSSm ಇದು ಮೊದಲಿನ ಪ್ರಕರಣದಂತೆಯೇ ಆಗಿರುತ್ತದೆ ಒಂದೇ ವಿಷಯವೆಂದರೆ dx dt equals to mu x ಎಂದು ಹೇಳುವ ಬದಲು ನಾವು dx dt equals mu m x ಎಂದು ನೇರವಾಗಿ ಹೇಳಬಹುದು ನಮ್ಮ ಹಿಂದಿನ ವಿಶ್ಲೇಷಣೆಯಲ್ಲಿಯೂ ಸಹ ನಾವು ಮೊದಲೇ ಮೌನವಾಗಿ ಊಹಿಸಿದ್ದೇವೆ ಆದರೆ ಇಲ್ಲಿ ನಾವು ಇದು mu m times x ಎಂದು ತುಂಬಾ ವಿಶ್ವಾಸದಿಂದ ಹೇಳಬಹುದು ಇದು ಗರಿಷ್ಠ ನಿರ್ದಿಷ್ಟ ಬೆಳವಣಿಗೆಯ ದರವಾಗಿದೆ ಈಗ ಎರಡನೆಯ ಸ್ಥಿತಿ s ಸರಿಸುಮಾರು K s ಗೆ ಸಮನಾಗಿದ್ದರೆ ಮೇಲಿನ ಅಂದಾಜನ್ನು ನಾವು ಬಳಸಲಾಗುವುದಿಲ್ಲ If S≈KS ಎರಡನ್ನೂ ಹೋಲಿಸಬಹುದಾದ ಕಾರಣ ನೀವು K s ಪ್ಲಸ್ S ಅನ್ನು S ನೊಂದಿಗೆ ಮಾತ್ರ ಬದಲಾಯಿಸಬಹುದು ಎಂದು ಹೇಳಲು ಸಾಧ್ಯವಿಲ್ಲ ಬ್ಯಾಚ್ ಜೈವಿಕ ರಿಯಾಕ್ಟರ್ನ ಸಂದರ್ಭದಲ್ಲಿ ಈ ಪ್ರಕರಣವು ಅಸಾಮಾನ್ಯವಾಗಿದೆ ಮತ್ತು ಕೆಲವು ನಿರ್ಣಾಯಕ ಆದರೆ ಅಸಾಮಾನ್ಯ ಸಬ್ಸ್ಟ್ರೇಟ್ಗಳು ಸೀಮಿತವಾದಾಗ ಸಂಭವಿಸಬಹುದು ಇಲ್ಲದಿದ್ದರೆ ಇದು ನಿಜವಾಗಿ ಸಂಭವಿಸಿದಾಗ ಕಲ್ಚರ್ ಸ್ಟೇಷನರಿ ಹಂತವನ್ನು ತಲುಪುತ್ತಿತ್ತು ನೀವು ಬ್ಯಾಚ್ನಲ್ಲಿ ಇದ್ದೀರಿ ಸಾಮಾನ್ಯವಾಗಿ ಸಾಕಷ್ಟು ಸಬ್ಸ್ಟ್ರೇಟ್ಗಳನ್ನು ಹೊಂದಿರುವಿರಿ ಎಂದು ನೀವು ಖಚಿತಪಡಿಸಿಕೊಳ್ಳಿ ಆದರೆ ಇದು ಉದ್ಭವಿಸಬಹುದಾದ ಸಂದರ್ಭಗಳಿವೆ ಮತ್ತು ಇದು ನಿರಂತರ ಜೈವಿಕ ರಿಯಾಕ್ಟರ್ ವಿಶ್ಲೇಷಣೆಯಲ್ಲಿ ಸಹ ಬಹಳ ಪ್ರಸ್ತುತತೆಯನ್ನು ಹೊಂದಿದೆ ಆದ್ದರಿಂದ ಇಲ್ಲಿ ನಾವು ಅದನ್ನು ನೋಡಲು ಪ್ರಾರಂಭಿಸೋಣ ಅಲ್ಲಿ ಅದು ಕೆಲವು ಅನ್ವಯಿಕೆಗಳನ್ನು ಹೊಂದಿದೆ ಮತ್ತು ನಂತರ ಅದನ್ನು ನಿರಂತರ ಪ್ರಕರಣ ಕ್ಕೆ ತೆಗೆದುಕೊಳ್ಳುವುದು ಸ್ವಲ್ಪ ಸುಲಭವಾಗುತ್ತದೆ ನಮ್ಮಲ್ಲಿ ಇಲ್ಲಿ x ಮತ್ತು s ಎಂಬ ಎರಡು ಪ್ರಮಾಣಗಳಿವೆ ಅದು ಭೇದಾತ್ಮಕ ಸಮೀಕರಣದಲ್ಲಿ ಸಮಯದೊಂದಿಗೆ ಬದಲಾಗುತ್ತದೆ ಮತ್ತು ಸಹಜವಾಗಿ ಒಂದೇ ಅವಲಂಬಿತ ವೇರಿಯೇಬಲ್ x ಅಥವಾ s ಅನ್ನು ಹೊಂದಿರುವುದು ಯೋಗ್ಯವಾಗಿದೆ ಎರಡನ್ನೂ ಅಲ್ಲ ಎಂದು ನಿಮಗೆ ತಿಳಿದಿದೆ ಹಾಗೆ ಆದಲ್ಲಿ ಅದು ಇಲ್ಲಿ ಕಷ್ಟವಾಗುತ್ತದೆ ಆದ್ದರಿಂದ ನೀವು ಒಂದನ್ನು ಇನ್ನೊಂದಕ್ಕೆ ಪರಿವರ್ತಿಸಲು ಸಾಧ್ಯವಾದರೆ s ಅನ್ನು x ನ ದೃಷ್ಟಿಯಿಂದ ಮೇಲಾಗಿ ನಾವು x ಅನ್ನು ನೋಡುತ್ತಿದ್ದೇವೆ ನಮ್ಮಲ್ಲಿ ಎಲ್ಲಾ ಕಡೆ x ಇದೆ ನಾವು x ನ ಪರಿಭಾಷೆಯಲ್ಲಿ s ಅನ್ನು ವ್ಯಕ್ತಪಡಿಸಬಹುದಾದರೆ ನಾವು ಈ ಸಮೀಕರಣವನ್ನು ಪರಿಹರಿಸಬಹುದು ನಾವು ಅದನ್ನು ಹೇಗೆ ಮಾಡುವುದು ಅದರ ಬಗ್ಗೆ ಕೆಲವು ಆಲೋಚನೆಗಳು ಮಾಡ್ಯೂಲ್ 2 ರಲ್ಲಿ ನಾವು ಮೊದಲು ನೋಡಿದ ಕೆಲವು ಪರಿಕಲ್ಪನೆಗಳಿಗೆ ಸಂಬಂಧಿಸಿದವು ಹೌದು ನಾವು ಹಿಂದಿನ ಉಪನ್ಯಾಸದಲ್ಲಿ ಅಥವಾ ಹಿಂದಿನ ಮಾಡ್ಯೂಲ್ನಲ್ಲಿ ವ್ಯಾಖ್ಯಾನಿಸಿದ್ದ ಇಳುವರಿ ಗುಣಾಂಕ ಎಂದು ಕರೆಯುವದನ್ನು ಬಳಸಬಹುದು ಅದು ಜೀವಕೋಶದ ಸಾಂದ್ರತೆಯನ್ನು ಸಬ್ಸ್ಟ್ರೇಟ್ನ ಸಾಂದ್ರತೆಯೊಂದಿಗೆ ಸಂಬಂಧಿಸುತ್ತದೆ Y x s ಸಬ್ಸ್ಟ್ರೇಟ್ಗೆ ಸಂಬಂಧಿಸಿದಂತೆ ಜೀವಕೋಶಗಳ ಇಳುವರಿ ಇದು ನಾವು ಇಲ್ಲಿ ವ್ಯಾಖ್ಯಾನಿಸಿರುವ ಮೌಲ್ಯಗಳ ಪ್ರಕಾರ ಸೇವಿಸಿದ ಸಬ್ಸ್ಟ್ರೇಟ್ನ ಪ್ರಮಾಣದಿಂದ ಉತ್ಪತ್ತಿಯಾಗುವ ಕೋಶಗಳ ಪ್ರಮಾಣವಲ್ಲದೆ ಬೇರೇನೂ ಅಲ್ಲ x ಮೈನಸ್ x ನಾಟ್ ಎಂದರೆ ಜೀವಕೋಶಗಳ ಪ್ರಮಾಣ ಬಳಕೆಯಾದ ಸಬ್ಸ್ಟ್ರೇಟ್ನ ಸಾಂದ್ರತೆಯಿಂದ ಉತ್ಪತ್ತಿಯಾಗುವ ಕೋಶಗಳ ಸಾಂದ್ರತೆ YxSamountofcellsproducedamountofsubstrateconsumedx x0S0 S ಮತ್ತು ಸಾಂದ್ರತೆಯು ಪ್ರಮಾಣ by ಯುನಿಟ್ ವಾಲ್ಯೂಮ್ ಆಗಿರುತ್ತದೆ ನಾವು ಒಂದರಿಂದ ಇನ್ನೊಂದನ್ನು ಭಾಗಿಸುತ್ತಿದ್ದೇವೆ ಮತ್ತು ವಾಲ್ಯೂಮ್ ಒಂದೇ ಆಗಿರುತ್ತದೆ ಆದ್ದರಿಂದ ನೀವು ವಾಲ್ಯೂಮ್ ಗಳನ್ನು ರದ್ದುಗೊಳಿಸಬಹುದು ಆದ್ದರಿಂದ ಬಳಕೆಯಾದ ಸಬ್ಸ್ಟ್ರೇಟ್ನ ಪ್ರಮಾಣದಿಂದ ಉತ್ಪತ್ತಿಯಾಗುವ ಜೀವಕೋಶಗಳ ಪ್ರಮಾಣವನ್ನು ನ್ಯೂಮಿರೇಟರ್ ಮತ್ತು ಡೀನೋಮಿನೇಟರ್ ಎರಡರಲ್ಲೂ ಸಾಂದ್ರತೆಯಿಂದ ಬದಲಾಯಿಸಬಹುದು ಮತ್ತು ನಾವು ಒಂದೇ ಇಳುವರಿ ಗುಣಾಂಕ ವನ್ನು ಹೊಂದಿರುತ್ತೇವೆ ಅದನ್ನೇ ನಾವು ಇಲ್ಲಿ ಮಾಡಿರುವುದು ಮತ್ತು Y x s ಕಾನ್ಸ್ಟಂಟ್ ಆಗಿರುತ್ತದೆ ಎಂಬ ಊಹೆಯು ಅನೇಕ ವಿಭಿನ್ನ ಪರಿಸ್ಥಿತಿಗಳಲ್ಲಿ ಉತ್ತಮ ಊಹೆಯಾಗಿದೆ ಅದು ನಿಜವಾಗಿದ್ದರೆ ನಾವು s ಅನ್ನು x ಪರಿಭಾಷೆಯಲ್ಲಿ ಬರೆಯಲು ಇಳುವರಿ ಗುಣಾಂಕವನ್ನು ಬಳಸಬಹುದು S0 ಕಾನ್ಸ್ಟಂಟ್ ಆಗಿರುತ್ತದೆ S0 ಎಂಬುದು ಸಾಮಾನ್ಯವಾಗಿ ತಿಳಿದಿರುವ ಒಟ್ಟು ಸಬ್ಸ್ಟ್ರೇಟ್ನ ಸಾಂದ್ರತೆಯಾಗಿದೆ ಅಂತೆಯೇ ಲ್ಯಾಗ್ ಫೇಸ್ನಲ್ಲಿ ಹೆಚ್ಚಿನ ಬದಲಾವಣೆಗಳಿಲ್ಲ ಎಂಬ ಊಹೆಯ ಮೇರೆಗೆ x0 ಎಂಬುದು ಆರಂಭಿಕ ಕೋಶ ಸಾಂದ್ರತೆಯಾಗಿದೆ ಆದ್ದರಿಂದ ನಾವು ನಿಜವಾಗಿ x ವೇರಿಯಬಲ್ಗಳಲ್ಲಿ ಆಸಕ್ತಿ ಹೊಂದಿದ್ದೇವೆ ಮತ್ತು ವೇರಿಯಬಲ್ s ಮತ್ತು x ಅನ್ನು ಸಂಬಂಧಿಸಿದ್ದೇವೆ ಆದ್ದರಿಂದ s ಹೀಗೆ ಇರುತ್ತದೆ SS0 x x0YxS ಆದ್ದರಿಂದ S ಅನ್ನು ಬದಲಿ ಮಾಡಿದರೆ ಭೇದಾತ್ಮಕ ಸಮೀಕರಣವು ಹೀಗೆ ಆಗುತ್ತದೆ dxdtmS0 x x0YxSKSS0 x x0YxSx ಹಂತ ಹಂತದ ಪರಿಹಾರವನ್ನು ತೋರಿಸಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ವಿಶೇಷವಾಗಿ ಈ ಕೋರ್ಸ್ನ ಸಂದರ್ಭದಲ್ಲಿ ಇದು ಒಟ್ಟು 10 ಗಂಟೆಗಳ ಕೋರ್ಸ್ ಇಲ್ಲಿ ಬಹುಶಃ ಎಲ್ಲಾ ಬೀಜಗಣಿತವನ್ನು ತೋರಿಸಲು 45 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನೀವು ಗಣಿತಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದರೆ ಮತ್ತು ಸುಲಭವೆನಿಸಿದರೆ ನೀವು ಸುಮಾರು ಅರ್ಧ ಗಂಟೆ ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯವನ್ನು ಹೊಂದಿರುವಾಗ ಅದರ ತಾಲೀಮು ನಡೆಸಲು ನಾನು ಸಲಹೆ ನೀಡುತ್ತೇನೆ ನೀವು ಗಣಿತದಲ್ಲಿ ಉತ್ತಮವಾಗಿದ್ದರೆ ಅದಕ್ಕಿಂತ ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ ಚಿರಪರಿಚಿತ ಫಲಿತಾಂಶಗಳನ್ನು ನೀವೇ ಸ್ವಯಂ ಪಡೆಯಲು ಬಯಸದ ಸಂದರ್ಭದಲ್ಲಿ ಪರಿಹಾರದ ಭಾಗಕ್ಕಾಗಿ ನಿಮಗೆ ಅವಿಭಾಜ್ಯಗಳ ಕೋಷ್ಟಕ ಬೇಕಾಗಬಹುದು ಆದ್ದರಿಂದ ನೀವು ಅವಿಭಾಜ್ಯಗಳ ಕೋಷ್ಟಕದಿಂದ ಕೆಲವು ಚಿರಪರಿಚಿತ ಫಲಿತಾಂಶಗಳನ್ನು ಬಳಸಬೇಕಾಗುತ್ತದೆ ಇಲ್ಲಿ ನಾವು ಅದನ್ನು ಮುಖಬೆಲೆಯ ಮೇಲೆ ತೆಗೆದುಕೊಳ್ಳಬೇಕಾದ ಅಂತಿಮ ಪರಿಹಾರವನ್ನು ಪ್ರಸ್ತುತಪಡಿಸುತ್ತೇನೆ ನಿಮಗೆ ಅನುಮಾನವಿದ್ದರೆ ನೀವು ಅದನ್ನು ಪರಿಹರಿಸಿ ಮತ್ತು ಅದು ಸರಿಯಾದ ಪರಿಹಾರ ಎಂಬುದನ್ನು ನೀವೇ ಮನವರಿಕೆ ಮಾಡಿಕೊಳ್ಳಿ ಬ್ಯಾಚ್ ಪ್ರಾರಂಭದ ಒಟ್ಟು ಸಮಯ ಬ್ಯಾಚ್ನ ಪ್ರಾರಂಭದಿಂದ ನಿರ್ದಿಷ್ಟ ಕೋಶ ಸಾಂದ್ರತೆ x ಅನ್ನು ತಲುಪಲು ಒಟ್ಟು ಸಮಯವನ್ನು ಹೀಗೆ ನೀಡಲಾಗಿದೆ t1mαxx0 βln YxSS0x0 xYxSS0 t0 ಎಲ್ಲಿ αKSYxSYxSS0x0YxSS0x0 βKSYxSYxSS0x0 ಇದನ್ನು ತೋರಿಸಲು ಸ್ವಲ್ಪ ಬೀಜಗಣಿತದ ಅವಶ್ಯಕತೆಯಿದೆ ನೀವು ಗಣಿತದಲ್ಲಿ ಉತ್ತಮವಾಗಿದ್ದರೆ ಆಸಕ್ತಿ ಹೊಂದಿದ್ದರೆ ದಯವಿಟ್ಟು ಮುಂದುವರಿಯಿರಿ ಮತ್ತು ಅದು ನಿಜಕ್ಕೂ ಸರಿಯೆಂದು ನಿಮಗೆ ಮನವರಿಕೆ ಮಾಡಲು ತೋರಿಸಿ ಈ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸಲು ಇದು ಒಳ್ಳೆಯ ಸಮಯ ಎಂದು ನಾನು ಭಾವಿಸುತ್ತೇನೆ ನಾವು ಮುಂದಿನ ಬಾರಿ ಭೇಟಿಯಾದಾಗ ನಿಯೋಜಿಸಲಾದ ಸಮಸ್ಯೆಯನ್ನು ನಾನು ಪರಿಹರಿಸುತ್ತೇನೆ ಆದರೆ ದಯವಿಟ್ಟು ಅದನ್ನು ಪರಿಹರಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡಿ ಕನಿಷ್ಟಪಕ್ಷ ಕ್ಲೋಸ್ ಎಂಡೆಡ್ ಸಮಸ್ಯೆ ಪರಿಹರಿಸುವ ಕೌಶಲ್ಯಗಳನ್ನು ನೀವು ಬೆಳೆಸಿಕೊಳ್ಳಬೇಕು ಮತ್ತು ನೀವು ಈ ವಿಧಾನವನ್ನು ಸ್ವಲ್ಪ ಸಮಯ ಅನುಸರಿಸಿದರೆ ಶೀಘ್ರದಲ್ಲೇ ನೀವು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ